ಇಂದಿನ ಉಪನ್ಯಾಸದಲ್ಲಿ ನಾವು ಆಯಸ್ಕಾಂತೀಯವಾಗಿ ಜೋಡಿಸಲಾದ ಸರ್ಕ್ಯೂಟ್ ಬಗ್ಗೆ ಚರ್ಚಿಸುತ್ತೇವೆ ವಿಷಯದ ಬಗ್ಗೆ ನಮ್ಮ ಚರ್ಚೆಯನ್ನು ಪ್ರಾರಂಭಿಸೋಣ ಮೂಲತಃ ನಾವು ಇಲ್ಲಿಯವರೆಗೆ ಚರ್ಚಿಸಿದ ಸರ್ಕ್ಯೂಟ್ಗಳು ವಾಹಕವಾಗಿ ಜೋಡಿಸಲ್ಪಟ್ಟಿವೆ ಇದರರ್ಥ ಒಂದು ಲೂಪ್ನ ಕಾರಣದಿಂದಾಗಿ ನೆರೆಹೊರೆಯ ಲೂಪ್ ಪ್ರಸ್ತುತ ವಹನದ ಮೂಲಕ ಪರಿಣಾಮ ಬೀರುತ್ತಿದೆ ಇದರರ್ಥ ಎರಡೂ ಸುತ್ತುಗಳು ಒಟ್ಟಿಗೆ ಸೇರಿಕೊಂಡಿವೆ ಮತ್ತು ವಿದ್ಯುತ್ ಒಂದು ಲೂಪ್ನಿಂದ ಇನ್ನೊಂದಕ್ಕೆ ಹರಿಯುತ್ತಿದೆ ಈಗ ಈ ಸಂದರ್ಭದಲ್ಲಿ ಎರಡು ಲೂಪ್ಗಳು ವಿದ್ಯುತ್ ಸಂಪರ್ಕ ಹೊಂದಿರಬಹುದು ಅಥವಾ ಇಲ್ಲದಿರಬಹುದು ಆದರೆ ಅವುಗಳಲ್ಲಿ ಒಂದರಿಂದ ಉತ್ಪತ್ತಿಯಾಗುವ ಕಾಂತಕ್ಷೇತ್ರದ ಮೂಲಕ ಅವುಗಳನ್ನು ಒಟ್ಟಿಗೆ ಜೋಡಿಸಿದಾಗ ನಾವು ನೋಡುತ್ತೇವೆ ಅಂತಹ ಸಂದರ್ಭಗಳಲ್ಲಿ ನಾವು ಆ ರೀತಿಯ ಸರ್ಕ್ಯೂಟ್ ಸಂಯೋಜನೆಗಳನ್ನು ನೋಡಿದಾಗ ನಾವು ಅವುಗಳನ್ನು ಕಾಂತೀಯವಾಗಿ ಜೋಡಿಸಲಾದ ಸರ್ಕ್ಯೂಟ್ ಎಂದು ಕರೆಯುತ್ತೇವೆ ಇದಕ್ಕೆ ಸಾಮಾನ್ಯ ಉದಾಹರಣೆಯೆಂದರೆ ಟ್ರಾನ್ಸ್ಫಾರ್ಮರ್ ಅಲ್ಲಿ ವಿದ್ಯುತ್ ಸಾಧನವು ಮ್ಯಾಗ್ನೆಟಿಕ್ ಕಪ್ಲಿಂಗ್ ಪರಿಕಲ್ಪನೆಯ ಆಧಾರದ ಮೇಲೆ ವಿನ್ಯಾಸವಾಗಿದೆ ಇದು ಈಗ ಒಂದು ಸರ್ಕ್ಯೂಟ್ನಿಂದ ಇನ್ನೊಂದಕ್ಕೆ ಶಕ್ತಿಯನ್ನು ವರ್ಗಾಯಿಸಲು ಆಯಸ್ಕಾಂತೀಯವಾಗಿ ಜೋಡಿಸಲಾದ ಸುರುಳಿಗಳನ್ನು ಬಳಸುತ್ತದೆ ಟ್ರಾನ್ಸ್ಫಾರ್ಮರ್ಗಳು ವಿದ್ಯುತ್ ವ್ಯವಸ್ಥೆ ನೆಟ್ವರ್ಕ್ನ ಪ್ರಮುಖ ಸರ್ಕ್ಯೂಟ್ ಅಂಶಗಳಾಗಿವೆ ಏಕೆಂದರೆ ನಾವು ವೋಲ್ಟೇಜ್ ಮಟ್ಟವನ್ನು ಬದಲಾಯಿಸಬೇಕಾದಾಗ ನೀವು ವಿದ್ಯುತ್ ಸಿಸ್ಟಮ್ ನೆಟ್ವರ್ಕ್ನಲ್ಲಿ ಹೆಜ್ಜೆ ಹಾಕುತ್ತಿರುವಿರಿ ಅಥವಾ ಕೆಳಗಿಳಿಯುತ್ತೀರಿ ಎಂದರ್ಥ ಆ ಸಂದರ್ಭಗಳಲ್ಲಿ ನಿಮಗೆ ಟ್ರಾನ್ಸ್ಫಾರ್ಮರ್ ಅಗತ್ಯವಿದೆ ಈಗ ನಾವು ಮೊದಲು ನೋಡೋಣ ಪರಸ್ಪರ ಪ್ರಚೋದನೆ ಏನು ಈಗ ಎರಡು ಕಂಡಕ್ಟರ್ಗಳು ಅಥವಾ ಎರಡು ಸುರುಳಿಗಳು ಒಂದಕ್ಕೊಂದು ಸಮೀಪದಲ್ಲಿರುವಾಗ ನೀವು ಹೇಳಬಹುದು ಒಂದು ಸುರುಳಿಯಲ್ಲಿ ವಿದ್ಯುತ್ ಉಂಟಾಗುವ ಮ್ಯಾಗ್ನೆಟಿಕ್ಸ್ ಪ್ಲಗ್ಗಳು ಇತರ ಸುರುಳಿಯೊಂದಿಗೆ ಸಂಪರ್ಕ ಹೊಂದುತ್ತವೆ ಮತ್ತು ಆ ಮೂಲಕ ಅದು ಎರಡನೇ ಸುರುಳಿಯಲ್ಲಿ ವೋಲ್ಟೇಜ್ ಅನ್ನು ಪ್ರೇರೇಪಿಸುತ್ತದೆ ಮತ್ತು ಈ ನಿರ್ದಿಷ್ಟ ವಿದ್ಯಮಾನವನ್ನು ಕರೆಯಲಾಗುತ್ತದೆ ಪರಸ್ಪರ ಪ್ರಚೋದನೆಯಂತೆ ಈಗ ನಾವು ಮೊದಲು ಸಿಂಗಲ್ ಇಂಡಕ್ಟರ್ ಅನ್ನು ಪರಿಗಣಿಸೋಣ ಅಲ್ಲಿ ವಿದ್ಯುತ್ ಹರಿಯುವಾಗ ಸುರುಳಿಯು N ಸಂಖ್ಯೆಯ ತಿರುವುಗಳನ್ನು ಹೊಂದಿರುತ್ತದೆ i ಸುರುಳಿಯ ಮೂಲಕ ಹರಿಯುತ್ತದೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಫೈ ಅದರ ಸುತ್ತಲೂ ಉತ್ಪತ್ತಿಯಾಗುತ್ತದೆ ನೀವು ವಿದ್ಯುತ್ ನೋಡಿದರೆ i ಸುರುಳಿಯ ಮೂಲಕ ಹರಿಯುತ್ತಿದೆ ನೀವು ಆಕೃತಿಯನ್ನು ನೋಡಿದರೆ ಅದರ ಸುತ್ತಲೂ ಮ್ಯಾಗ್ನೆಟಿಕ್ ಫ್ಲಕ್ಸ್ ಫೈ ಉತ್ಪತ್ತಿಯಾಗುತ್ತದೆ ಆದ್ದರಿಂದ ಉತ್ಪತ್ತಿಯಾದ ಆ ಹರಿವಿನಿಂದಾಗಿ ನೀವು ವೋಲ್ಟೇಜ್ v ಪ್ರೇರಿತವಾಗಿರುತ್ತದೆ ಈಗ ವೋಲ್ಟೇಜ್ ಹೇಗೆ ಪ್ರಚೋದಿಸಲ್ಪಡುತ್ತದೆ ಏಕೆಂದರೆ ನೀವು ಫ್ಯಾರಡೆ ನಿಯಮವನ್ನು ನೆನಪಿಸಿಕೊಂಡರೆ ಅದು ಸುರುಳಿಯಲ್ಲಿ ಪ್ರಚೋದಿತ ವೋಲ್ಟೇಜ್ ತಿರುವುಗಳ ಸಂಖ್ಯೆ ಮತ್ತು ಕಾಂತೀಯ ಹರಿವಿನ ಬದಲಾವಣೆಯ ದರಕ್ಕೆ ಅನುಪಾತದಲ್ಲಿರುತ್ತದೆ ಎಂದು ಹೇಳುತ್ತದೆ ಆದ್ದರಿಂದ ನಾವು ಪ್ರಚೋದಿತ ವೋಲ್ಟೇಜ್ ಅನ್ನು ಹೇಗೆ ಬರೆಯಬಹುದು v N dΦ dt ಈಗ ವಿದ್ಯುತ್ ಪ್ರಸ್ತುತ i ನಿಂದ ಉತ್ಪತ್ತಿಯಾಗುತ್ತದೆ ಆದ್ದರಿಂದ ನಲ್ಲಿನ ಯಾವುದೇ ಬದಲಾವಣೆಯು ವಿದ್ಯುತ್ ಬದಲಾವಣೆಯಿಂದ ಉಂಟಾಗುತ್ತದೆ ಎಂದು ನಾವು ಹೇಳಬಹುದು ಆದ್ದರಿಂದ ಈ ನಿರ್ದಿಷ್ಟ ಸಮೀಕರಣವನ್ನು ನಾವು ಮರುಹೊಂದಿಸಬಹುದು ಮತ್ತು ಬರೆಯಬಹುದು ಹಾಗೆ vNddididtLdidt ಈ ಸಮೀಕರಣವು ಈಗ ಪ್ರಚೋದಕಗಳಿಗೆ ವೋಲ್ಟೇಜ್ ಪ್ರಸ್ತುತ ಸಂಬಂಧವನ್ನು ಹೇಳುತ್ತದೆ ಈಗ ಈ ಇಂಡಕ್ಟನ್ಸ್ ಅನ್ನು ಸಾಮಾನ್ಯವಾಗಿ ಸ್ವಯಂ ಇಂಡಕ್ಟನ್ಸ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಸುರುಳಿಯಲ್ಲಿ ಪ್ರಚೋದಿಸಲ್ಪಟ್ಟ ವೋಲ್ಟೇಜ್ ಅನ್ನು ಅದೇ ಸುರುಳಿಯಲ್ಲಿ ಬದಲಾಗುವ ಸಮಯಕ್ಕೆ ಸಂಬಂಧಿಸಿದೆ ಈಗ ನಾವು 2 ಸುರುಳಿಗಳನ್ನು ಪರಿಗಣಿಸೋಣ ಮತ್ತು ಅವುಗಳು ಸ್ವಯಂ ಇಂಡಕ್ಟನ್ಸ್ ಎಲ್ 1 ಮತ್ತು ಎಲ್ 2 ಅನ್ನು ಹೊಂದಿವೆ ಎಂದು ನಾವು ಭಾವಿಸುತ್ತೇವೆ ಮತ್ತು ಎರಡೂ ಸುರುಳಿಗಳನ್ನು ಪರಸ್ಪರ ಸಾಮೀಪ್ಯದಲ್ಲಿ ಇರಿಸಲಾಗಿದೆ ಈಗ ಕಾಯಿಲ್ 1 N 1 ತಿರುವುಗಳನ್ನು ಹೊಂದಿದ್ದರೆ ಕಾಯಿಲ್ 2 N 2 ಈ ನಿರ್ದಿಷ್ಟ ಪ್ರಕರಣಕ್ಕೆ ತಿರುವುಗಳನ್ನು ಹೊಂದಿದೆ ಸರಳತೆಗಾಗಿ ಎರಡನೇ ಪ್ರಚೋದಕವು ಯಾವುದೇ ವಿದ್ಯುತ್ ಹೊಂದಿರುವುದಿಲ್ಲ ಎಂದು ಊಹಿಸುತ್ತವೆ ಆದ್ದರಿಂದ ಈಗ ಕಾಯಿಲ್ 1 ರಿಂದ ಬರುವ ಮ್ಯಾಗ್ನೆಟಿಕ್ ಫ್ಲಕ್ಸ್ 1 1 ಅನ್ನು 2 ಘಟಕಗಳನ್ನು ಹೊಂದಿರುತ್ತದೆ ಅದು ಸುರುಳಿಯನ್ನು ಮಾತ್ರ ಲಿಂಕ್ ಮಾಡುತ್ತದೆ ಈ ಸುರುಳಿಯಲ್ಲಿ ಉತ್ಪತ್ತಿಯಾಗುವ ಕಾಂತೀಯ ಹರಿವು Φ 11 ಅನ್ನು ಹೊಂದಿದ್ದರೆ ಅದು ಕೇವಲ ಕಾಯಿಲ್ 1 ಗೆ ಲಿಂಕ್ ಆಗುತ್ತದೆ ಮತ್ತು ಇನ್ನೊಂದು ಘಟಕ link 12 ಎರಡನೇ ಕಾಯಿಲ್ ಅನ್ನು ಸಹ ಲಿಂಕ್ ಮಾಡುತ್ತದೆ ಆದ್ದರಿಂದ ನೀವು ಏನು ಹೇಳಬಹುದು ಒಟ್ಟು ಫ್ಲಕ್ಸ್ 11112 ಎಂದು ಹೇಳಬಹುದು ಈಗ ನಾವು ತಿಳಿದಿರುವಂತೆ ಎರಡು ಸುರುಳಿಗಳನ್ನು ಭೌತಿಕವಾಗಿ ಬೇರ್ಪಡಿಸಲಾಗಿದೆ ಎಂದರೆ ಅವು ವಿದ್ಯುತ್ ಸಂಪರ್ಕ ಹೊಂದಿಲ್ಲ ಆದ್ದರಿಂದ ಅವುಗಳನ್ನು ಸರಳವಾಗಿ ಕಾಂತೀಯವಾಗಿ ಜೋಡಿಸಲಾಗಿದೆ ಎಂದು ನಾವು ಹೇಳಬಹುದು ಈಗ ಫ್ಲಕ್ಸ್ 1 ಲಿಂಕ್ ಕಾಯಿಲ್ 1 ರಿಂದ ಏಕೆಂದರೆ 1ರ ಫಿಗರ್ ಫ್ಲಕ್ಸ್ ಅನ್ನು ನೀವು ನೋಡಿದರೆ ಅದು 1112ಆಗಿ ಈ ನಿರ್ದಿಷ್ಟ ಕಾಯಿಲ್ ಅನ್ನು ಸಂಪೂರ್ಣವಾಗಿ ಲಿಂಕ್ ಮಾಡುತ್ತದೆ ಆದ್ದರಿಂದ ಕಾಯಿಲ್ 1 ನಲ್ಲಿ ಪ್ರಚೋದಿತ ವೋಲ್ಟೇಜ್ ಅನ್ನು ನಾವು ಬರೆಯಬಹುದು v1N1d1dtN1d1di1di1dtL1di1dt ಇಲ್ಲಿ i1 ಎಂಬುದು ಕಾಯಿಲ್ 1 ರಲ್ಲಿನ ವಿದ್ಯುತ್ ಮತ್ತು L1 ಎಂಬುದು ಕಾಯಿಲ್ 1 ರ ಸ್ವಯಂ ಪ್ರಚೋದನೆಯಾಗಿದೆ ಫ್ಲಕ್ಸ್ Φ 12 ಮಾತ್ರ ಕಾಯಿಲ್ 2 ಅನ್ನು ಸಂಪರ್ಕಿಸುತ್ತದೆ ಆದ್ದರಿಂದ ಕಾಯಿಲ್ 2 ನಲ್ಲಿ ಪ್ರಚೋದಿತ ವೋಲ್ಟೇಜ್ ಆಗಿದೆ v2N2d12dtN2d12di1di1dtM21di1dt ಕಾಯಿಲ್ 1 ಗೆ ಸಂಬಂಧಿಸಿದಂತೆ M21 ಕಾಯಿಲ್ 2 ರ ಪರಸ್ಪರ ಪ್ರಚೋದನೆಯಾಗಿರುತ್ತದೆ ಈಗ M21ನಲ್ಲಿ ಬರೆಯಲ್ಪಟ್ಟ 21 ರ ಸಬ್ಸ್ಕ್ರಿಪ್ಟ್ ಇದು ಇಂಡೈಲ್ ಕಾಯಿಲ್ 2 ಡ್ಯೂನಲ್ಲಿ ಪ್ರಚೋದಿಸಲ್ಪಟ್ಟ ವೋಲ್ಟೇಜ್ಗೆ ಕಾಯಿಲ್ 1 ರಲ್ಲಿ ಹರಿಯುವ ವಿದ್ಯುತ್ ಸಂಬಂಧಿಸಿದೆ ಎಂದು ಸೂಚಿಸುತ್ತದೆ ಈಗ ನಾವು ಪ್ರಸ್ತುತ i2 ಕಾಯಿಲ್ 2 ಮೂಲಕ ಹರಿಯುವುದನ್ನು ಪರಿಗಣಿಸೋಣ ಆದ್ದರಿಂದ ನೀವು ಈಗ ಸ್ಲೈಡ್ನಲ್ಲಿರುವ ಆಕೃತಿಯನ್ನು ನೋಡಿದರೆ i2 ಎಂಬುದು ಕಾಯಿಲ್ಗೆ ಸಂಪರ್ಕಗೊಂಡಿರುವ ಪ್ರಸ್ತುತ ಮೂಲವಾಗಿದೆ ಪ್ರಸ್ತುತ ಕಾಯಿಲ್ i2ನಿಂದ ಉತ್ಪತ್ತಿಯಾಗುವ ಫ್ಲಕ್ಸ್ 2ಮತ್ತೆ 2 ಅನ್ನು ಹೊಂದಿರುತ್ತದೆ ಘಟಕಗಳು 1 ಘಟಕ 22 ಇದು ಎರಡನೇ ಸುರುಳಿಯನ್ನು ಮಾತ್ರ ಲಿಂಕ್ ಮಾಡುತ್ತದೆ ಮತ್ತು 21 ಎರಡೂ ಸುರುಳಿಗಳನ್ನು ಲಿಂಕ್ ಮಾಡುತ್ತದೆ ಆದ್ದರಿಂದ ನೀವು 22122 ಎಂದು ಹೇಳಬಹುದು ಈಗ ಮತ್ತೆ ಈ ಸಂದರ್ಭದಲ್ಲಿ ಕಾಯಿಲ್ 1 ರಂತೆ 2 ಸಂಪೂರ್ಣವಾಗಿ ಕಾಯಿಲ್ 2 ಗೆ ಲಿಂಕ್ ಆಗುವುದನ್ನು ನಾವು ನೋಡುತ್ತೇವೆ ನಾವು ಬರೆಯಬಹುದು v2N2d2dtN2d2di2di2dtL2di2dt ಇಲ್ಲಿ i2 ಕಾಯಿಲ್ 2 ರಲ್ಲಿನ ವಿದ್ಯುತ್ ಮತ್ತು L2 ಎಂಬುದು ಕಾಯಿಲ್ 2 ರ ಸ್ವಯಂ ಪ್ರಚೋದನೆಯಾಗಿದೆ ಫ್ಲಕ್ಸ್ 21 ಮಾತ್ರ ಕಾಯಿಲ್ 1 ಅನ್ನು ಸಂಪರ್ಕಿಸುತ್ತದೆ ಆದ್ದರಿಂದ ಕಾಯಿಲ್ 1 ರಲ್ಲಿ ಪ್ರಚೋದಿಸಲ್ಪಟ್ಟ ವೋಲ್ಟೇಜ್ ಆಗಿದೆ v1N1d21dtN1d21di2di2dtM12di2dt M12 ಎಂಬುದು ಕಾಯಿಲ್ 2 ಗೆ ಸಂಬಂಧಿಸಿದಂತೆ ಕಾಯಿಲ್ 1 ರ ಪರಸ್ಪರ ಪ್ರಚೋದನೆಯಾಗಿದೆ ಈಗ ಈ ಪರಸ್ಪರ ಪ್ರಚೋದನೆಯು ನೆರೆಯ ಇಂಡಕ್ಟರ್ನಾದ್ಯಂತ ವೋಲ್ಟೇಜ್ ಅನ್ನು ಪ್ರಚೋದಿಸುವ ಒಂದು ಪ್ರಚೋದಕದ ಸಾಮರ್ಥ್ಯವಾಗಿದೆ ಆದ್ದರಿಂದ ಇದನ್ನು ಮತ್ತೆ ಪ್ರತಿನಿಧಿಸಲಾಗುವುದು ಇದನ್ನು ಹೆನ್ರಿಯಲ್ಲಿ ಅಳೆಯಲಾಗುತ್ತದೆ ಅಥವಾ ಸಂಕ್ಷಿಪ್ತವಾಗಿ ನೀವು ಕ್ಯಾಪಿಟಲ್ ಎಚ್ ಎಂದು ಬರೆಯಬಹುದು ಈಗ ಪರಸ್ಪರ ಪ್ರಚೋದಕ M ಯಾವಾಗಲೂ ಸಕಾರಾತ್ಮಕ ಪ್ರಮಾಣವಾಗಿದ್ದರೂ Mdi dt ಎಂದು ಪ್ರತಿನಿಧಿಸುವ ಪರಸ್ಪರ ವೋಲ್ಟೇಜ್ ಋಣಾತ್ಮಕ ಅಥವಾ ಧನಾತ್ಮಕವಾಗಿರಬಹುದು ಆದ್ದರಿಂದ ಸ್ವಯಂ ಪ್ರೇರಿತLdidt ಗಿಂತ ಭಿನ್ನವಾಗಿ Ldidtವೋಲ್ಟೇಜ್ನ ಪ್ರಸ್ತುತ ಮತ್ತು ಉಲ್ಲೇಖ ಧ್ರುವೀಯತೆಯ ಉಲ್ಲೇಖ ನಿರ್ದೇಶನದ ಮೂಲಕ ಧ್ರುವೀಯತೆಯನ್ನು ನೀವು ಹೇಗೆ ನಿರ್ಧರಿಸುತ್ತೀರಿ ಎಂಬುದನ್ನು ನೀವು ಕಂಡುಹಿಡಿಯಬಹುದು ನಮ್ಮ ಮೊದಲ ವಾರದಲ್ಲಿ ನಾವು ನಿಷ್ಕ್ರಿಯ ಚಿಹ್ನೆ ಸಮಾವೇಶವನ್ನು ಚರ್ಚಿಸಿದ್ದೇವೆ ಎಂದು ನಿಮಗೆ ನೆನಪಿದ್ದರೆ ನೀವು ಸ್ವಯಂ ಪ್ರೇರಿತ ವೋಲ್ಟೇಜ್ ಹೊಂದಿದ್ದರೆ ಅದು ಧ್ರುವೀಯತೆಯನ್ನು ಕಂಡುಹಿಡಿಯಲು ಆ ಚರ್ಚೆಯನ್ನು ಬಳಸಬಹುದು ಅದು Ldi dt ಈಗ Mdi dt ಆಗಿರುವ ಪರಸ್ಪರ ವೋಲ್ಟೇಜ್ನ ಧ್ರುವೀಯತೆಗೆ ಅದು ಅಷ್ಟು ಸುಲಭವಲ್ಲ ಏಕೆಂದರೆ ಅದು ಈಗ ನಾಲ್ಕು ಟರ್ಮಿನಲ್ಗಳನ್ನು ಒಳಗೊಂಡಿದೆ ಆದ್ದರಿಂದ ಕಾಯಿಲ್ 1 ರ ಎರಡು ಟರ್ಮಿನಲ್ಗಳು ಮತ್ತು ಕಾಯಿಲ್ 2 ರ ಎರಡು ಟರ್ಮಿನಲ್ಗಳು ಆದ್ದರಿಂದ ನಾವು ನಾಲ್ಕು ಟರ್ಮಿನಲ್ಗಳನ್ನು ಹೊಂದಿರುವುದರಿಂದ ಪರಸ್ಪರ ವೋಲ್ಟೇಜ್ನ ಧ್ರುವೀಯತೆಯನ್ನು ಕಂಡುಹಿಡಿಯಲು ನಾವು ನಿಷ್ಕ್ರಿಯ ಚಿಹ್ನೆ ಸಮಾವೇಶವನ್ನು ನೇರವಾಗಿ ಬಳಸಲಾಗುವುದಿಲ್ಲ ಈಗ Mdidt ಸರಿಯಾದ ಧ್ರುವೀಯತೆಯ ಆಯ್ಕೆಯು ಸುರುಳಿಯ ದೃಷ್ಟಿಕೋನವನ್ನು ಪರಿಶೀಲಿಸುವ ಮೂಲಕ ಮಾಡಲಾಗುತ್ತದೆ ಇದರರ್ಥ ಎರಡೂ ಸುರುಳಿಗಳು ಭೌತಿಕವಾಗಿ ಬಂಧಿಸಲ್ಪಟ್ಟಿರುವ ವಿಧಾನ ಮತ್ತು ನಂತರ ಪರಸ್ಪರ ವೋಲ್ಟೇಜ್ಗೆ ಸರಿಯಾದ ಧ್ರುವೀಯತೆಯನ್ನು ಕಂಡುಹಿಡಿಯಲು ಲೆನ್ಜ್ನLenz's ನಿಯಮವನ್ನು ಬಲಗೈ ನಿಯಮದೊಂದಿಗೆ ಅನ್ವಯಿಸುತ್ತದೆ ಸುರುಳಿಯ ನಿರ್ಮಾಣ ವಿವರವನ್ನು ತೋರಿಸುವುದು ಸುಲಭವಲ್ಲವಾದ್ದರಿಂದ ಎರಡೂ ಸುರುಳಿ ಹೇಗೆ ಭೌತಿಕವಾಗಿ ಬಂಧಿತವಾಗಿದೆ ಅಂದರೆ ನಾವು ಏನು ಮಾಡುತ್ತೇವೆ ನಮ್ಮ ಸರ್ಕ್ಯೂಟ್ ವಿಶ್ಲೇಷಣೆಗಾಗಿ ನಾವು ಸಾಮಾನ್ಯವಾಗಿ ಡಾಟ್ ಸಮಾವೇಶವನ್ನು ಬಳಸುತ್ತೇವೆ ಆದ್ದರಿಂದ ಈ ಸಮಾವೇಶದ ಮೂಲಕ ಸುರುಳಿಯ ಚುಕ್ಕೆಗಳ ಟರ್ಮಿನಲ್ಗೆ ವಿದ್ಯುತ್ ಪ್ರವೇಶಿಸಿದರೆ ಕಾಂತೀಯ ಹರಿವಿನ ದಿಕ್ಕನ್ನು ಸೂಚಿಸಲು 2 ಆಯಸ್ಕಾಂತೀಯವಾಗಿ ಜೋಡಿಸಲಾದ ಸುರುಳಿಗಳ ಒಂದು ತುದಿಯಲ್ಲಿ ಒಂದು ಚುಕ್ಕೆ ಸರ್ಕ್ಯೂಟ್ನಲ್ಲಿ ಇರಿಸಲಾಗುತ್ತದೆ ಆದ್ದರಿಂದ ಪ್ರಸ್ತುತವು ಸುರುಳಿಯ ಚುಕ್ಕೆಗಳ ಟರ್ಮಿನಲ್ಗೆ ಪ್ರವೇಶಿಸಿದಾಗ ಪರಸ್ಪರ ವೋಲ್ಟೇಜ್ ಹೇಗೆ ಆಧಾರಿತವಾಗಿದೆ ಎಂಬುದನ್ನು ನಾವು ತೋರಿಸುತ್ತೇವೆ ಪ್ರಸ್ತುತ i1 ಚುಕ್ಕೆ ಪ್ರವೇಶಿಸುತ್ತಿರುವುದನ್ನು ನೀವು ನೋಡಿದರೆ ಈಗ ಈ ಅಂಕಿ ಅಂಶದ ಸಹಾಯದಿಂದ ಈ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳೋಣ ಆದ್ದರಿಂದ ನೀವು ಸುರುಳಿಯನ್ನು ನೋಡಿದರೆ ದೃಷ್ಟಿಕೋನವು ಸುರುಳಿಯನ್ನು ಈ ರೀತಿ ಬಂಧಿಸಿದರೆ ನೀವು ಕೈ ಅಂಗೈಯನ್ನು ಇಟ್ಟರೆ ಅದು ನಿಮ್ಮ ಕೈಯನ್ನು ಇರಿಸಿ ಮತ್ತು ನಿಮ್ಮ ಬೆರಳನ್ನು ಈ ರೀತಿ ಸುರುಳಿಯಾಗಿ ಸುತ್ತುವಂತೆ ಮಾಡಿದರೆ ಅದು ಸುರುಳಿಯ ಬದಿಯನ್ನು ಸಂಪೂರ್ಣವಾಗಿ ಸುರುಳಿಯಾಗಿರುತ್ತದೆ ಆದ್ದರಿಂದ ನೀವು ಈ ರೀತಿ ಅಂತ್ಯವನ್ನು ಇರಿಸಿದಾಗ ನಿಮ್ಮ ಹೆಬ್ಬೆರಳು ಈ ದಿಕ್ಕಿನಲ್ಲಿರುತ್ತದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಈ ಹೆಬ್ಬೆರಳು ದಿಕ್ಕಿನಲ್ಲಿ ನೀವು ಹೇಗೆ ಮತ್ತು ಯಾವ ದಿಕ್ಕಿನಲ್ಲಿ ಫ್ಲಕ್ಸ್ ತಿರುಗುತ್ತಿದ್ದೀರಿ ಎಂಬುದನ್ನು ತೋರಿಸುತ್ತದೆ ಆದ್ದರಿಂದ ಇಲ್ಲಿ ಪ್ರಸ್ತುತ i1 ಹೋಗುತ್ತಿದೆ ನಿಮ್ಮ ಸುರುಳಿಯಾಕಾರದ ದಿಕ್ಕಿನಲ್ಲಿ ಫ್ಲಕ್ಸ್ 12ಲಿಂಕ್ ಆಗುತ್ತಿದೆ ಅದೇ ರೀತಿ ಕಾಯಿಲ್ 2 ವಿದ್ಯುತ್ ಡಾಟ್ ಅನ್ನು ಪ್ರವೇಶಿಸುತ್ತಿದೆ ಮತ್ತು ಡಾಟ್ ಅನ್ನು ಇಲ್ಲಿ ಸಂಪರ್ಕಿಸಿದಾಗ ವೋಲ್ಟೇಜ್ಗಳ ಧನಾತ್ಮಕ ಧ್ರುವೀಯತೆಯು ಸಹ ಧನಾತ್ಮಕವಾಗಿರುತ್ತದೆ ಅಲ್ಲಿ ಡಾಟ್ ಸಂಪರ್ಕಗೊಂಡಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಮಾಡಿದ ರೀತಿಯಲ್ಲಿಯೇ ನೀವು ಬಲಗೈಯನ್ನು ಇರಿಸಿದಾಗ ನಿಮ್ಮ ಹೆಬ್ಬೆರಳು ಕೆಳಮುಖವಾಗಿರುತ್ತದೆ ಮತ್ತೆ 21 ಮತ್ತೆ ಮೊದಲ ಸುರುಳಿಯನ್ನು ಗಡಿಯಾರ ಬುದ್ಧಿವಂತ ದಿಕ್ಕಿನಲ್ಲಿ ಲಿಂಕ್ ಮಾಡುತ್ತದೆ ಆದ್ದರಿಂದ ಈಗ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಚುಕ್ಕೆಗಳನ್ನು ಈಗಾಗಲೇ ಇರಿಸಲಾಗಿದೆ ಆದ್ದರಿಂದ ಪರಸ್ಪರ ವೋಲ್ಟೇಜ್ನ ಧ್ರುವೀಯತೆಯನ್ನು ನಿರ್ಧರಿಸಲು ಡಾಟ್ ಸಮಾವೇಶದ ಉದ್ದಕ್ಕೂ ಚುಕ್ಕೆಗಳನ್ನು ಹೇಗೆ ಇಡುವುದು ಎಂದು ನಾವು ಚಿಂತಿಸುವುದಿಲ್ಲ ಪ್ರಚೋದಿತ ಮ್ಯೂಚುಯಲ್ ವೋಲ್ಟೇಜ್ ಧ್ರುವೀಯತೆಯನ್ನು ನಾವು ಹೇಗೆ ನಿರ್ಧರಿಸಬಹುದು ಎಂಬ ಸ್ಥಿತಿಯನ್ನು ನಾವು ನೋಡುತ್ತೇವೆ ಒಂದು ಸುರುಳಿಯ ಚುಕ್ಕೆಗಳ ಟರ್ಮಿನಲ್ಗೆ ವಿದ್ಯುತ್ ಪ್ರವೇಶಿಸಿದರೆ ಈಗ ಎರಡನೇ ಸುರುಳಿಯ ಮ್ಯೂಚುಯಲ್ ವೋಲ್ಟೇಜ್ನ ಉಲ್ಲೇಖ ಧ್ರುವೀಯತೆಯು ಎರಡನೇ ಕಾಯಿಲ್ನ ಚುಕ್ಕೆಗಳ ಟರ್ಮಿನಲ್ನಲ್ಲಿ ಧನಾತ್ಮಕವಾಗಿರುತ್ತದೆ ಆದ್ದರಿಂದ ಪ್ರಸ್ತುತ ಇಲ್ಲಿ ಪರಸ್ಪರ ಪ್ರವೇಶದಲ್ಲಿ ಪ್ರವೇಶಿಸುತ್ತಿದ್ದರೆ ಡಾಟ್ ಸಮಾವೇಶವನ್ನು ಅರ್ಥಮಾಡಿಕೊಳ್ಳೋಣ ಟರ್ಮಿನಲ್ನ ಚುಕ್ಕೆಗಳ ಬದಿಯಲ್ಲಿ ಧನಾತ್ಮಕ ಧ್ರುವೀಯತೆಯನ್ನು ಹೊಂದಿರುತ್ತದೆ ಈಗ ಒಂದು ಸುರುಳಿಯ ಚುಕ್ಕೆಗಳ ಟರ್ಮಿನಲ್ ಅನ್ನು ವಿದ್ಯುತ್ ಬಿಟ್ಟರೆ ಎರಡನೇ ಸುರುಳಿಯಲ್ಲಿನ ಪರಸ್ಪರ ವೋಲ್ಟೇಜ್ನ ಉಲ್ಲೇಖ ಧ್ರುವೀಯತೆಯು ಸುರುಳಿಯ ಚುಕ್ಕೆಗಳ ಟರ್ಮಿನಲ್ನಲ್ಲಿ ಋಣಾತ್ಮಕವಾಗಿರುತ್ತದೆ ಆದ್ದರಿಂದ ವಿದ್ಯುತ್ ದಿಕ್ಕು ವಿರುದ್ಧವಾಗಿದ್ದರೆ ಮತ್ತು ಈ ಕಡೆಯಿಂದ ವಿದ್ಯುತ್ ಹರಿಯುತ್ತಿದ್ದರೆ ಆ ಸಂದರ್ಭದಲ್ಲಿ ಪರಸ್ಪರ ವೋಲ್ಟೇಜ್ ಅನ್ನು ಪ್ರಚೋದಿಸುವ ವೋಲ್ಟೇಜ್ನ ಧ್ರುವೀಯತೆಯು ಹೀಗಿರುತ್ತದೆ ಆದ್ದರಿಂದ ಎರಡನೇ ಸುರುಳಿಯ ಎರಡನೇ ಸುರುಳಿಯಲ್ಲಿನ ಪರಸ್ಪರ ವೋಲ್ಟೇಜ್ ಎರಡನೇ ಸುರುಳಿಯ ಚುಕ್ಕೆಗಳ ಟರ್ಮಿನಲ್ನಲ್ಲಿ ಋಣಾತ್ಮಕವಾಗಿರುತ್ತದೆ ಆದ್ದರಿಂದ ಪರಸ್ಪರ ವೋಲ್ಟೇಜ್ನ ಉಲ್ಲೇಖ ಧ್ರುವೀಯತೆಯು ವಿದ್ಯುತ್ ಪ್ರಚೋದಿಸುವ ಉಲ್ಲೇಖ ದಿಕ್ಕನ್ನು ಮತ್ತು ಒಂದೆರಡು ಸುರುಳಿಯ ಮೇಲಿನ ಚುಕ್ಕೆಗಳನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಪರಸ್ಪರ ವೋಲ್ಟೇಜ್ನ ಉಲ್ಲೇಖ ಧ್ರುವೀಯತೆಯನ್ನು ಕಂಡುಹಿಡಿಯಲು ಈ ಎರಡು ವಿಷಯಗಳು ಮುಖ್ಯವಾಗಿವೆ ಈ ನಿರ್ದಿಷ್ಟ ವಿದ್ಯಮಾನವನ್ನು ಒಂದೆರಡು ಉದಾಹರಣೆಗಳ ಸಹಾಯದಿಂದ ಅರ್ಥಮಾಡಿಕೊಳ್ಳೋಣ ಈ ನಿರ್ದಿಷ್ಟ ಅಂಕಿ ಅಂಶವನ್ನು ನೋಡೋಣ ಅಲ್ಲಿ ಪರಸ್ಪರ ವೋಲ್ಟೇಜ್ v2 ನ ಚಿಹ್ನೆಯನ್ನು v2 ಗಾಗಿ ಉಲ್ಲೇಖ ಧ್ರುವೀಯತೆ ಮತ್ತು i1 ದಿಕ್ಕಿನಿಂದ ನಿರ್ಧರಿಸಲಾಗುತ್ತದೆ ಆದ್ದರಿಂದ ಪ್ರಸ್ತುತ i1 ಡಾಟ್ನೊಳಗೆ ಹರಿಯುತ್ತಿರುವುದನ್ನು ನೀವು ನೋಡಿದರೆ v2 ಗಾಗಿ ಉಲ್ಲೇಖ ಧ್ರುವೀಯತೆಯು ದ್ವಿತೀಯ ಭಾಗದಲ್ಲಿ ಟರ್ಮಿನಲ್ನ ಚುಕ್ಕೆಗಳ ಬದಿಯಲ್ಲಿ ಧನಾತ್ಮಕವಾಗಿರುತ್ತದೆ ಏಕೆಂದರೆ i1 ಕಾಯಿಲ್ 1 ರ ಚುಕ್ಕೆಗಳ ಟರ್ಮಿನಲ್ಗೆ ಪ್ರವೇಶಿಸುತ್ತದೆ ಮತ್ತು ಕಾಯಿಲ್ 2 ರ ಚುಕ್ಕೆಗಳ ಟರ್ಮಿನಲ್ನಲ್ಲಿ v2 ಧನಾತ್ಮಕವಾಗಿರುತ್ತದೆ ಪರಸ್ಪರ ವೋಲ್ಟೇಜ್ ಧನಾತ್ಮಕ Mdi1dt ಆಗಿರುತ್ತದೆ ಈಗ ಈ ಸಂದರ್ಭದಲ್ಲಿ ಈಗ i1 ಕಾಯಿಲ್ 1 ರ ಚುಕ್ಕೆಗಳ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತಿದೆ ಆದರೆ ಕಾಯಿಲ್ 2 ರ ಚುಕ್ಕೆಗಳ ಟರ್ಮಿನಲ್ನಲ್ಲಿ v2 ಋಣಾತ್ಮಕವಾಗಿರುತ್ತದೆ ಏಕೆಂದರೆ v2 ನ ಧ್ರುವೀಯತೆಯು ಚುಕ್ಕೆಗಳ ಟರ್ಮಿನಲ್ ವಿರುದ್ಧವಾಗಿರುತ್ತದೆ ಆದ್ದರಿಂದ ಪರಸ್ಪರ ವೋಲ್ಟೇಜ್ Mdi1dt ಆಗಿರುತ್ತದೆ ಈಗ ಅದೇ ಸಂದರ್ಭದಲ್ಲಿ ವಿದ್ಯುತ್ ಎರಡನೇ ಸುರುಳಿಯಲ್ಲಿ ಹರಿಯುತ್ತಿರುವಾಗ ಆದ್ದರಿಂದ ವಿದ್ಯುತ್ ಹರಿಯುತ್ತಿದೆ i 2 ಎರಡನೇ ಸುರುಳಿಯಲ್ಲಿ ಹರಿಯುತ್ತಿದೆ ಅಂದರೆ i 2 ಚುಕ್ಕೆ ಬಿಡುತ್ತಿದೆ ಆದ್ದರಿಂದ ಅದು ಡಾಟ್ ಅನ್ನು ಬಿಡುತ್ತಿದ್ದರೆ ಪರಸ್ಪರ ಪ್ರೇರಿತ ವೋಲ್ಟೇಜ್ನ ಮೌಲ್ಯವು ಕೆಳಮುಖ ಟರ್ಮಿನಲ್ನಲ್ಲಿ ಋಣಾತ್ಮಕವಾಗಿರುತ್ತದೆ ಮತ್ತು ಚುಕ್ಕೆಗಳ ಟರ್ಮಿನಲ್ನಲ್ಲಿ ಧನಾತ್ಮಕವಾಗಿರುತ್ತದೆ ಅದೇ ರೀತಿ i 2 ಡಾಟ್ನಿಂದ ನಿರ್ಗಮಿಸುವಾಗ ಆದರೆ ಎರಡನೆಯ ವೋಲ್ಟೇಜ್ ಧ್ರುವೀಯತೆಯು ಚುಕ್ಕೆಗಳ ಟರ್ಮಿನಲ್ನಲ್ಲಿ ಮೈನಸ್ ಅನ್ನು ಹೊಂದಿರುತ್ತದೆ ಆ ಸಂದರ್ಭದಲ್ಲಿ ನಿಮ್ಮ ಪ್ರೇರಿತ ಮ್ಯೂಚುವಲ್ ವೋಲ್ಟೇಜ್ Mdi 2 dt ಇಲ್ಲಿ ನೀವು ಡಾಟ್ನಿಂದ ನಿರ್ಗಮಿಸುತ್ತಿದ್ದೀರಿ ಮತ್ತು ಡಾಟ್ನಲ್ಲಿರುವ ವೋಲ್ಟೇಜ್ನ ಧ್ರುವೀಯತೆಯು ಋಣಾತ್ಮಕವಾಗಿರುತ್ತದೆ ಅಂದರೆ ನಿಮ್ಮ ಪರಸ್ಪರ ಪ್ರೇರಿತ Mdi 2 dt ಆಗಿರುತ್ತದೆ ಅದು ಧನಾತ್ಮಕವಾಗಿರುತ್ತದೆ LL1L22M⇒Series aidingconnection L L1 L2 2M⇒ಸರಣಿ ಸಹಾಯದ ಸಂಪರ್ಕ ಈಗ ಸುರುಳಿಗಳು ವಿದ್ಯುತ್ ಸಂಪರ್ಕ ಹೊಂದಿದ ಸರ್ಕ್ಯೂಟ್ ಅನ್ನು ಪರಿಗಣಿಸೋಣ ಆದ್ದರಿಂದ ಸುರುಳಿ L1 ಅನ್ನು ಭೌತಿಕವಾಗಿ ಮತ್ತು ಕಾಂತೀಯವಾಗಿ L2 ಗೆ ಸಂಪರ್ಕಿಸಲಾಗಿದೆ ಎಂದು ನೀವು ನೋಡಿದರೆ ಈಗ ಈ ಸಂದರ್ಭದಲ್ಲಿ ಕರೆಂಟ್ ಡಾಟ್ ಒಳಗೆ ಹೋಗುತ್ತಿದ್ದರೆ ಮತ್ತು ಈ ಸಂದರ್ಭದಲ್ಲಿ ಮತ್ತೆ ಕರೆಂಟ್ ಡಾಟ್ ಒಳಗೆ ಹೋಗುತ್ತಿದ್ದರೆ ಒಟ್ಟು ಇಂಡಕ್ಟನ್ಸ್ ಸೇರಿಸುವ ಸಂಪರ್ಕವಾಗಿರುತ್ತದೆ ಅದರ ಅರ್ಥ LL1L22M⇒Series ಸಹಾಯದ ಸಂಪರ್ಕ ಅದೇ ರೀತಿ ಪ್ರಸ್ತುತ ನಾನು ಡಾಟ್ ಅನ್ನು ಪ್ರವೇಶಿಸುತ್ತಿರುವ ಎರಡನೇ ಸಂದರ್ಭದಲ್ಲಿ ಮತ್ತು ಇಲ್ಲಿ ಕರೆಂಟ್ ನಾನು ಮತ್ತೆ ಡಾಟ್ ಅನ್ನು ಬಿಡುತ್ತಿದ್ದೇನೆ ಅಂದರೆ ಪರಸ್ಪರ ಪ್ರಚೋದನೆಯು ವಿರುದ್ಧ ದಿಕ್ಕಿನಲ್ಲಿರುತ್ತದೆ ಮತ್ತು ಒಟ್ಟು ಇಂಡಕ್ಟನ್ಸ್ ನಿಮಗೆ LL1L2 2M ಆಗಿರುತ್ತದೆ ಏಕೆಂದರೆ ಇದನ್ನು ಎದುರಾಳಿ ಸಂಪರ್ಕ ವಿದ್ಯುತ್ ಎಂದು ಕರೆಯಲಾಗುತ್ತದೆ ಒಂದು ದಿಕ್ಕಿನಿಂದ ಚುಕ್ಕೆ ಒಳಗೆ ಹೋಗುತ್ತದೆ ಆದರೆ ಇನ್ನೊಂದು ಕಡೆಯಿಂದ ಚುಕ್ಕೆ ನಿರ್ಗಮಿಸುತ್ತದೆ ಆದ್ದರಿಂದ ಈಗ ನಾವು ಪರಸ್ಪರ ವೋಲ್ಟೇಜ್ನ ಧ್ರುವೀಯತೆಯನ್ನು ಹೇಗೆ ನಿರ್ಧರಿಸುವುದು ಎಂದು ನಮಗೆ ತಿಳಿದಿದೆ ಎಂದು ಹೇಳಬಹುದು ಈಗ ಕೆಲವು ಸರ್ಕ್ಯೂಟ್ಗಳನ್ನು ಪರಿಹರಿಸೋಣ ಇದರಿಂದ ನಮ್ಮ ಸರ್ಕ್ಯೂಟ್ ವಿಶ್ಲೇಷಣೆಗಳಲ್ಲಿ ಪರಸ್ಪರ ಪ್ರಚೋದನೆಯನ್ನು ನೀವು ಹೇಗೆ ಒಳಗೊಳ್ಳಬಹುದು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬಹುದು ಹತ್ತಿರದಲ್ಲಿ ಇರಿಸಲಾಗಿರುವ 2 ಸುರುಳಿಗಳಲ್ಲಿ ನಾವು v1 v2 ವೋಲ್ಟೇಜ್ಗಳನ್ನು ಅನ್ವಯಿಸಿರುವ ಈ ಅಂಕಿ ಅಂಶವನ್ನು ನೋಡೋಣ ಆದ್ದರಿಂದ ಈ ಎರಡು ಕಾಂತೀಯವಾಗಿ ಜೋಡಿಸಲ್ಪಟ್ಟಿವೆ ಆದ್ದರಿಂದ ಎರಡೂ ಕ್ರಮಗಳಿಗೆ ಸಮೀಕರಣಗಳನ್ನು ಬರೆಯಲು ನಾವು ಕಿರ್ಚಾಫ್ಸ್ ವೋಲ್ಟೇಜ್ ಕಾನೂನನ್ನು ಬಳಸಬಹುದು ಈ ನಿರ್ದಿಷ್ಟ ಹೊಂದಾಣಿಕೆಯಲ್ಲಿ ಪ್ರಸ್ತುತ i 1 ಈ ದಿಕ್ಕಿನಲ್ಲಿದೆ ಎಂದು ಹೇಳೋಣ i 2 ಈ ದಿಕ್ಕಿನಲ್ಲಿದೆ ಆದ್ದರಿಂದ ಕಾಯಿಲ್ 1 ಗಾಗಿ v1i1R1L1di1dtMdi2dtV1R1jωL1I1jωMI2 ಈಗ ಇಲ್ಲಿ ಎರಡೂ ಸಂದರ್ಭಗಳಲ್ಲಿ ನಿಮ್ಮ ವಿದ್ಯುತ್ ಡಾಟ್ ಒಳಗೆ ಹೋಗುತ್ತಿದೆ ಉಲ್ಲೇಖ ಧ್ರುವೀಯತೆಯು ಡಾಟ್ ಸಂಪರ್ಕಗೊಂಡಿರುವ ಎರಡೂ ಬದಿಗಳಲ್ಲಿ ಸಕಾರಾತ್ಮಕವಾಗಿದೆ ಎಂದರೆ ಇದರರ್ಥ ಈ ಎರಡು ಸುರುಳಿಗಳ ಕಾಂತೀಯ ಜೋಡಣೆಯಿಂದಾಗಿ ನೀವು ಪಡೆಯುವ ಪರಸ್ಪರ ಇಂಡಕ್ಟನ್ಸ್ ಮ್ಯೂಚುಯಲ್ ವೋಲ್ಟೇಜ್ ಧನಾತ್ಮಕವಾಗಿರುತ್ತದೆ ಈಗ ಎರಡನೇ ಸುರುಳಿಗಾಗಿ ನೀವು ಏನು ಬರೆಯಬಹುದು v2i2R2L2di2dtMdi1dtV2R2jωL2I2jωMI1 ಆದ್ದರಿಂದ ಈಗ ನಾವು ಸರ್ಕ್ಯೂಟ್ನ ಮೊದಲ ಭಾಗದಲ್ಲಿ ತೋರಿಸಿರುವಂತೆ ಈ ಸರ್ಕ್ಯೂಟ್ ಅನ್ನು ನಾವು ಪರಿಗಣಿಸುವ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನಾವು ವೋಲ್ಟೇಜ್ ವಿ ಸಂಪರ್ಕ ಹೊಂದಿದ್ದೇವೆ ಮತ್ತು ಎರಡನೇ ಭಾಗದಲ್ಲಿ ನಾವು ಲೋಡ್ ಸಂಪರ್ಕ ಹೊಂದಿದ್ದೇವೆ ಈಗ ನಾವು ಕೆವಿಎಲ್ ಅನ್ನು ಕಾಯಿಲ್ 1 ಗೆ ಅನ್ವಯಿಸೋಣ VZ1jωL1I1 jωMI2 ಕಾಯಿಲ್ 2 ಗೆ ಕೆವಿಎಲ್ ಅನ್ನು ಅನ್ವಯಿಸುವುದರಿಂದ 0ZLjωL2I2 jωMI1 ಸರ್ಕ್ಯೂಟ್ನಲ್ಲಿI1 ಮತ್ತು I2 ಮೌಲ್ಯವನ್ನು ಲೆಕ್ಕಾಚಾರ ಮಾಡಲು 1 ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು 12∠0 is ವೋಲ್ಟೇಜ್ ಅನ್ನು ಅನ್ವಯಿಸಿದ್ದೇವೆ ಮತ್ತು ಎರಡನೇ ಸುರುಳಿಯಲ್ಲಿ ನಾವು 12 ಓಮ್ ಅನ್ನು ಪ್ರತಿರೋಧವಾಗಿ ಅನ್ವಯಿಸಿದ್ದೇವೆ ಪಡೆಯಲು ನಾವು ಮತ್ತೆ ಕೆವಿಎಲ್ ಅನ್ನು ಬಳಸುತ್ತೇವೆ 12 j4j5I1 j3I20⇒jI1 j3I212 ಜಾಲರಿ 2 ಗಾಗಿ j3I112j6I20⇒I1I2 ಜಾಲರಿಯಲ್ಲಿ ಜಾಲರಿ 2 ಸಮೀಕರಣವನ್ನು ಬಳಸುವುದು j24 j3I212 ಆದ್ದರಿಂದ I2124 j2 04°A ಪ್ರಸ್ತುತ I1 ಅನ್ನು ಇವರಿಂದ ನೀಡಲಾಗಿದೆ I12 j4I213 39°A ಆದ್ದರಿಂದ ಕೆವಿಎಲ್ ಅನ್ನು ಮತ್ತೆ ಬಳಸುವುದರಿಂದ ನೀವು ಈ ರೀತಿಯ ಕಾಂತೀಯವಾಗಿ ಜೋಡಿಸಲಾದ ಸುರುಳಿಗಳನ್ನು ನೋಡುವ ಸರ್ಕ್ಯೂಟ್ಗಳನ್ನು ಪರಿಹರಿಸಬಹುದು ಆದ್ದರಿಂದ ನೀವು ನೆನಪಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಷಯವೆಂದರೆ ಪರಸ್ಪರ ವೋಲ್ಟೇಜ್ನ ಧ್ರುವೀಯತೆಯನ್ನು ನೀವು ಹೇಗೆ ಕಂಡುಕೊಳ್ಳುತ್ತೀರಿ ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಇಂದಿನ ಉಪನ್ಯಾಸವನ್ನು ಮುಚ್ಚಬಹುದು ಅಲ್ಲಿ ನಾವು ಚರ್ಚಿಸುವ ಕಾಂತೀಯವಾಗಿ ಜೋಡಿಸಲಾದ ಸರ್ಕ್ಯೂಟ್ ಬಗ್ಗೆ ಚರ್ಚಿಸುತ್ತೇವೆ ಮುಂದಿನ ಉಪನ್ಯಾಸದಲ್ಲಿ ನಾವು ಆಯಸ್ಕಾಂತೀಯವಾಗಿ ಜೋಡಿಸಲಾದ ಸರ್ಕ್ಯೂಟ್ಗಳ ಕುರಿತು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಮತ್ತು ಅಲ್ಲಿ ನಾವು ಆಯಸ್ಕಾಂತೀಯವಾಗಿ ಜೋಡಿಸಲಾದ ಸರ್ಕ್ಯೂಟ್ನಲ್ಲಿ ಸಂಗ್ರಹವಾಗಿರುವ ಶಕ್ತಿಯ ಬಗ್ಗೆ ಚರ್ಚಿಸುತ್ತೇವೆ ನಂತರ ನಾವು ಆದರ್ಶ ಟ್ರಾನ್ಸ್ಫಾರ್ಮರ್ ಅನ್ನು ನೋಡುತ್ತೇವೆ ಮತ್ತು ಅದರ ವಿವಿಧ ಸಮೀಕರಣಗಳು ಧನ್ಯವಾದಗಳು ಧನ್ಯವಾದಗಳು